ಕೋಆರ್ಡಿನೇಟ್ ಸ್ಟ್ರೆಚಿಂಗ್ ಬಳಸಿ PMLಅನ್ನು ಕಾರ್ಯಗತಗೊಳಿಸುವುದು ನಾವು 1D ಉದಾಹರಣೆಯನ್ನು ತೆಗೆದುಕೊಳ್ಳೋಣಆದ್ದರಿಂದ ಪರಿಹಾರವು E ejk z z xˆ ರೂಪದಲ್ಲಿರುತ್ತದೆ ಆದ್ದರಿಂದ ನಾವು ಈ ರೀತಿ ಹೇಳೋಣ ಹಾಗಾದರೆ 1D ತರಂಗ ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದೆ ± z ಅಂದರೆ z ದಿಕ್ಕಿನಲ್ಲಿ ಚಲಿಸುತ್ತದೆ ಆದ್ದರಿಂದ ಈಗ ನಾನು ಏನು ಮಾಡಬೇಕು ನಾನು ವ್ಯಾಖ್ಯಾನಿಸಿದ ಆ ಆಪರೇಟರ್ಗಳನ್ನು ಬಳಸಬೇಕಾಗಿದೆ ಮತ್ತು ಎರಡು ಮ್ಯಾಕ್ಸ್ವೆಲ್ನ ಸಮೀಕರಣMaxwell's equationsಗಳನ್ನು ಬಳಸಬೇಕು ಮೊದಲ ಸಮೀಕರಣವು ಉದಾಹರಣೆಗೆ E ನ ಸುರುಳಿಯಾಗಿರುತ್ತದೆ ಇದು ನಾನು ಬಳಸುವ ಮೊದಲ ಸಮೀಕರಣವಾಗಿದೆ ಈಗ ನಾನು ಈ ∇e × E ಆಪರೇಟರ್ ಅನ್ನು ಬರೆಯುತ್ತಿದ್ದೇನೆ xˆ yˆ zˆ ನ್ನು ಸ್ಪಷ್ಟತೆಗಾಗಿ ಬರೆಯುತ್ತೇನೆ ಆದ್ದರಿಂದ 1ex 1ey 1ez ಮತ್ತು ನಂತರ ಇಲ್ಲಿ ನಾನು ಏನು ಬರೆಯುತ್ತೇನೆ ಇದು Ex ಕಾಂಪೊನೆಂಟ್ ಯಾವ ಕಾಂಪೊನೆಂಟ್ ಇಲ್ಲಿಂದ ಉಳಿದುಕೊಂಡಿದೆ

ಕೇವಲ yˆ ನಿರ್ದೇಶನ yˆ ಕಾಂಪೊನೆಂಟ್ ಉಳಿದುಕೊಂಡಿರುತ್ತದೆ ಮತ್ತು ಅದರ ಮೌಲ್ಯವು ಏನಾಗಲಿದೆ ∇e × E yˆ 1ez ∂Ex∂z ಡೆಲ್ ರಿಂದ ex ನ ಡೆಲ್ z ಮತ್ತು ಅದನ್ನು ಮತ್ತಷ್ಟು ಸರಳಗೊಳಿಸಬಹುದು ಇಲ್ಲಿ Z ಘಟಕ ಇಲ್ಲ ಏಕೆಂದರೆ Ex ನ d dyಯು 0 ಆದ್ದರಿಂದ ಇದು ನನಗೆ jkz ez ejkz z yˆ ನೀಡಲಿದೆ ಮತ್ತು ಇದು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಗೆMaxwell's equations ಸಮನಾಗಿರುತ್ತದೆ

ಆದ್ದರಿಂದ ನಿರೀಕ್ಷಿತ ವಿದ್ಯುತ್ ಕ್ಷೇತ್ರವು xˆ ನ ಉದ್ದಕ್ಕೂ ಆಯಸ್ಕಾಂತೀಯ ಕ್ಷೇತ್ರ yˆ ಉದ್ದಕ್ಕೂ ಇದೆ ಆದ್ದರಿಂದ y ಘಟಕವನ್ನು ಹೀಗೆ ಬರೆಯಬಹುದು y − kz ez ejkz z ωμ ಅದು ಕಾಂತಕ್ಷೇತ್ರದMagnetic field y ಅಂಶವಾಗಿದೆ ನಂತರ ಇನ್ನೊಂದು ಸಂಬಂಧ ಬೇಕಾದರೆ ಎರಡನೇ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನುMaxwell's equation ಬಳಸಬೇಕಾಗಿದೆ ಆದ್ದರಿಂದ ಇದನ್ನು ಪ್ಲಗ್ ಮಾಡಬೇಕಾಗಿದೆ ಈ ಸಂಬಂಧವನ್ನು ಸರಿಯಾಗಿ ಬಳಸುವಾಗ e ಮತ್ತು h ಗಳ ನಡುವಿನ ಸಂಬಂಧವನ್ನು ಈಗ ಪಡೆಯುತ್ತೇನೆ ಆದ್ದರಿಂದ ಮತ್ತೆ xˆ yˆ zˆ 1hx∂∂x 1hy ∂∂y 1hz ∂∂z ಮತ್ತು 0 Hy 0 ಘಟಕಗಳನ್ನು ಹೊಂದಿದ್ದೇನೆ ಇಲ್ಲಿ ಯಾವ ಘಟಕ ಉಳಿದುಕೊಂಡಿದೆ ಈಗ ಮೊದಲೆ ಇರುವ Hy ಬೆಲೆಯನ್ನು ಬದಲಾಯಿಸಿದರೆ jkzಸಿಗುತ್ತದೆHy ಯಲ್ಲಿ ಈಗಾಗಲೇ kz ಇದೆ ಆದ್ದರಿಂದ ಇದು ಪ್ರಾರಂಭ kz 2ωμ hz ez ಛೇಧದಲ್ಲಿದೆ ∇h × H ಇದನ್ನು ಯಾವುದಕ್ಕೆ ಹೋಲಿಸುವ ಈ ಸಂಪೂರ್ಣ ವಿಷಯವು ಮ್ಯಾಕ್ಸ್ವೆಲ್ನ ಸಮೀಕರಣವಾಗಿರಬೇಕುMaxwell's equations ಅಂದರೆ ಅದು jωε e z xˆ ಡೆಲ್ ಅನ್ನು ಮರು ವ್ಯಾಖ್ಯಾನಿಸುತ್ತೇನೆ ಆದ್ದರಿಂದ ಈ ಎರಡು ವಿಷಯಗಳನ್ನು ಇಲ್ಲಿ ಹೋಲಿಸಿದರೆ ಬಹಳಷ್ಟು ಪದಗಳು ರದ್ದುಗೊಳ್ಳುತ್ತದೆ ಉದಾಹರಣೆಗೆ ಎಕ್ಸ್ಪೋನೆನ್ಶಿಯಲ್ e ರದ್ದುಗೊಳ್ಳುತ್ತದೆ j ರದ್ದುಗೊಳ್ಳುತ್ತದೆ ಇನ್ನೇನು ರದ್ದುಗೊಳ್ಳುವುದಿಲ್ಲ kz 2 ಸಿಗುತ್ತದೆ ಚೇಧವು hz ez ಆಗಿರುತ್ತದೆ ಉಳಿದ ಪದಗಳನ್ನು ಇನ್ನೊಂದು ಬದಿಯಲ್ಲಿ ತೆಗೆದುಕೊಂಡಾಗ ω2με ಸಿಗುತ್ತದೆ ಮತ್ತು με ನ್ನು ಬೆಳಕಿನ ವೇಗ 1 c2 ಗೆ ಹೋಲಿಸಬಹುದು ಆದ್ದರಿಂದ ಇದುωc2 ಇದು ಮುಂಚಿನ ಪ್ರಸರಣ ಸಂಬಂಧದಂತಿದೆ ತರಂಗ ವೆಕ್ಟರ್ ಮತ್ತು ಆವರ್ತನದ ನಡುವಿನ ಸಂಬಂಧವು ಪ್ರಸರಣ ಸಂಬಂಧವಾಗಿದೆ ಸಮತಲ ಮುಕ್ತ ಜಾಗದಲ್ಲಿಇದರ ಸಂಬಂಧ k ω c ಈಗ ಪ್ರಸರಣ ಸಂಬಂಧ z hz ez ωc ಪರಿಣಾಮಕಾರಿಯಾಗಿ ಹೊಸ ಪ್ರಸರಣ ಸಂಬಂಧ ಸಿಕ್ಕಿದೆ ತರಂಗ ವೆಕ್ಟರ್ ಮತ್ತು ಆವರ್ತನದ ನಡುವಿನ ಸಂಬಂಧವನ್ನು ಈಗ ಕೆಲವು ಅಂಶಗಳಿಂದ ಬದಲಾಯಿಸಲಾಗಿದೆ ಎಂದು ಹೇಳೋಣ ಆದ್ದರಿಂದ ಇದು ಭೌತಿಕ ವಾಸ್ತವಕ್ಕೆ ಯಾವುದೇ ಪ್ರಸ್ತುತತೆ ಇಲ್ಲ ಎಂದು ನೀವು ಹೇಳಬಹುದು ಏಕೆಂದರೆ ಭೌತಿಕ ವಾಸ್ತವದಲ್ಲಿ ex ey ez ಎಲ್ಲವೂ 1 ಕನಿಷ್ಠ ನಾವು ಏನು ಹೇಳಬಹುದು ಎಂದರೆ ನಾವು ಪಡೆದದ್ದು ಸ್ಥಿರವಾದದ್ದು ಈಗ ನಾವು ಇಲ್ಲಿ ಈ ಸಮೀಕರಣತೆಗೆದುಕೊಳ್ಳೋಣ ಮತ್ತು ωc2ಇಲ್ಲಿಯೇ ಉಳಿಯಲಿದೆ ಈಗ 3D ನೋಡುವ 1D ಪ್ರಕರಣದಲ್ಲಿಕೇವಲ hz ಮಾತ್ರ ಇತ್ತು ಆದರೆ ಸಾಮಾನ್ಯವಾಗಿ kz ವಿರುತ್ತದೆ ಅದು ಒಂದು ದಿಕ್ಕಿನಲ್ಲಿರುವ ತರಂಗ ಆದರೆ ಸಾಮಾನ್ಯವಾಗಿ ಇದು ಇದು 3D ಯಲ್ಲಿರುವ ತರಂಗನಂತರ ಏನಾಗುತ್ತದೆ ಆದ್ದರಿಂದ ಗಣಿತವನ್ನು ಮಾಡದೆ ನೀವು ಏನು ನಿರೀಕ್ಷಿಸುತ್ತೀರಿ ಸಮೀಕರಣ 1 ωc2 ಯಾವಾಗಲೂ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದωc2 ನ್ನು ಹೊಂದಲಿದ್ದೇನೆ 1D ಯ ಸಂದರ್ಭದಲ್ಲಿ ಇದು kz 2ez hz ಏನಾಗುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಯಾವುದೇ ನಿರ್ದೇಶಾಂಕವನ್ನು ವಿಸ್ತರಿಸದಿದ್ದಾಗ ಏನಾಯಿತು ಇದು ಈಗ ಆದ್ದರಿಂದ ನೀವು ಅದನ್ನು ಪಡೆಯಬಹುದು ಆದರೆ ಇದು ನೀವು ಪಡೆಯುವ ಪದವಿನ್ಯಾಸಎಂದು ನೋಡಬಹುದು ಇದನ್ನು ಸಮೀಕರಣ 2 ಎಂದು ಕರೆಯುತ್ತೇವೆ ಮತ್ತು ಇದು ωc2 ಅನ್ನು ನಾವು ಮುಕ್ತ ಸ್ಥಳ k0 ಸ್ಕ್ಯಾರ್ ಎಂದು ಕರೆಯುತ್ತೇವೆ ಇದು ಕೆಲವು ಭೌತಶಾಸ್ತ್ರ k0 ωc ಆಗಿತ್ತು ಆದರೆ ಈಗ ನಾವು ಪಡೆಯುತ್ತಿರುವ ಹೊಸ ಪದವಿನ್ಯಾಸ ಆದ್ದರಿಂದ ಇತರ ಎರಡು ಮ್ಯಾಕ್ಸ್ವೆಲ್ನ ಸಮೀಕರಣಗಳುMaxwell's equations ನಾನು ಅರ್ಥೈಸಿಕೊಂಡ ಮೊದಲ ಎರಡು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ನಾನು ಹೊಂದಿದ್ದೇನೆ ∇ × E ಮತ್ತಷ್ಟು ಹಿಂತಿರುಗಿ ನೋಡೋಣ ಆದ್ದರಿಂದ ಈ ಎರಡು ಪದವಿನ್ಯಾಸದಲ್ಲಿ ಹೊಸತಾಗಿ ದೊರೆತ ಅಲೆಗಳಲ್ಲಿ E ಯನ್ನು ಬದಲಿಯಿಸಿದರೆ ಏನು ಪಡೆಯುತ್ತೇ ವೆ ke × E ಅನ್ನು ಪಡೆಯುತ್ತೀರಿ ಅದಕ್ಕೂ ಮೊದಲು ಈ k x ನ್ನು ವ್ಯಾಖ್ಯಾನಿಸೋಣ k x ಯಾವಾಗಲೂ ex ಮತ್ತು hxನೊಂದಿಗೆ ಛೇಧದಲ್ಲಿ ಬರುತ್ತದೆ ಹಾಗಾಗಿ ಎರಡು ಹೊಸ ತರಂಗ ವೆಕ್ಟರ್ ಅನ್ನು ವ್ಯಾಖ್ಯಾನಿಸೋಣ E ಭಾಗಕ್ಕೆ ಅನುಗುಣವಾದ ke ಮತ್ತು H kh ಗೆ ಅನುರೂಪವಾಗಿದೆ ಆದ್ದರಿಂದ ಇದನ್ನು ಹೀಗೆ ವ್ಯಾಖ್ಯಾನಿಸುತ್ತೇನೆ kxhx ky hy kz hz z ಈ ಎರಡು ತರಂಗ ವಾಹಕಗಳ ಡಾಟ್ ಪ್ರೊಡಕ್ಟ್ ωc2 ಈಗ ke · kh ಕೇವಲ ಸರಳೀಕರಣ ಮತ್ತು ಮೊದಲ ಸಮೀಕರಣ ∇ × E ವು ಸಮತಲ ತರಂಗವಾಗಿ ಅನುವಾದಿಸಲಾಗಿದೆ ಕರ್ಲ್ jk ನಿಂದ ಬದಲಾಯಿಸಲಾಗಿದೆ ನಾವು ಈ ಸರಳೀಕರಣವನ್ನು ನೋಡಿದ್ದೇವೆ ಆದ್ದರಿಂದ ಇದು ke × E − jωμH ಆಗುತ್ತದೆ j ಅಳಿಸಿ ಹೋಗುತ್ತದೆ ಎರಡನೆ ಸಮೀಕರಣ ಕರ್ಲ್ h kh × H jωεH ಆಗಿ ಅನುವಾದಿಸಲಾಗುತ್ತದೆ khನಿಖರವಾಗಿ hx hy hz ಅನ್ನು ಹೊಂದಿದೆ ಎಂದುಗಮನಿಸುತ್ತೇವೆ ಆದ್ದರಿಂದ ಇದು ∇h ನ ವ್ಯಾಖ್ಯಾನವನ್ನು ಒಳಗೊಂಡಿರುತ್ತದೆ ಮತ್ತು ex ey ezಅನ್ನು ಈ ಪದದಲ್ಲಿ ಸೆರೆಹಿಡಿಯಲಾಗುತ್ತದೆ ಆದ್ದರಿಂದ ಸರಳತೆಗಾಗಿ ಎಲ್ಲಾ ಸಮೀಕರಣಗಳನ್ನು ಪುನಃ ಬರೆಯುತ್ತಿದ್ದೇನೆ ಈಗ ಸಮೀಕರಣ 2 ಅನ್ನು ನೋಡುವ ಯಾವ ರೀತಿಯ kx ky kz ಇದಕ್ಕೆ ಪರಿಹಾರ ಎಂದು ನಾನು ಹೇಳಬಲ್ಲೆ ಸಮೀಕರಣ 2 ನ್ನು ವ್ಯಾಖ್ಯಾನಿಸಲು ಸ್ವಲ್ಪ ಸಮಯವನ್ನು ಕಳೆಯೋಣ ಸಮೀಕರಣ 2 ಇದು kx ky kz ಮೂರು ಆಯಾಮದಸಮೀಕರಣವಾಗಿದೆ ಮತ್ತು ಈ ex ey ez ಇವೆಲ್ಲವೂ ಆರಿಸಿದ ಕೆಲವು ಸಂಖ್ಯೆಗಳು ಆದ್ದರಿಂದ ಸಮೀಕರಣ 2 ನಿಮಗೆ ಏನು ನೆನಪಿಸುತ್ತದೆ ಇದು ದೀರ್ಘವೃತ್ತದ ಸಮೀಕರಣವಾಗಿದೆ ಈ ದೀರ್ಘವೃತ್ತವು e ಮತ್ತು h ಳ ವಿಭಿನ್ನ ಮೌಲ್ಯಗಳಿಗಾಗಿ ಮ್ಯಾಕ್ಸ್ವೆಲ್ನ ಸಮೀಕರಣಗಳMaxwell's equation ಸಂಪೂರ್ಣ ಕುಟುಂಬವನ್ನು ನನಗೆ ನೀಡುತ್ತದೆ ಆ ದೀರ್ಘವೃತ್ತವು ಇಲ್ಲಿ ವೃತ್ತ ಅಥವಾ ಗೋಳವಾದಾಗ ಭೌತಿಕ ವಾಸ್ತವತೆ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಧ್ರುವೀಯ ನಿರ್ದೇಶಾಂಕಗಳನ್ನು ಬಳಸಿದರೆ ದೀರ್ಘವೃತ್ತಕ್ಕೆ ಪರಿಹಾರವನ್ನು ಬರೆಯುವ ಸರಳವಾದ ಪ್ಯಾರಾಮೀಟ್ರಿಕ್ ಮಾರ್ಗವಿದೆ ಇದನ್ನು ಮೊದಲೇ ನೋಡಿರಬಹುದು ಇದನ್ನು ಕೆಳಗಿನಂತೆ ಬರೆಯಬಹುದು ಆದ್ದರಿಂದ ತ್ರಿಜ್ಯವು ಅಂದರೆ ಬಲಬದಿಯ ಒಮೆಗಾ ಭಾಗಿಸು ಸಿ ಯ ಒಟ್ಟು ಸ್ಕ್ಯಾರ್ ωc2ಆಗಿದೆ ಇದನ್ನು ನಾನುk02 ಮತ್ತು√exhx ಎಂದು ಕರೆಯುತ್ತಿದ್ದೇನೆ ಇದು ಅರೆ ಪ್ರಮುಖ ಅಕ್ಷದ ಉದ್ದ ಮತ್ತು sin θ cos ϕ phi ಅದೇ ರೀತಿ ky k0√ey hy sin θ sin ϕ ಈಗ ಅದನ್ನು ಕೆಳಗಿನಂತೆ ಬರೆಯಬಹುದು kz k0√ez hz cos θ ಈಗ ಈ ಪರಿಹಾರವು PML ನ ಮಧ್ಯದಲ್ಲಿದೆ ಆದ್ದರಿಂದ ಈಗ ಅದು ಹಾಗೆ ಕಾಣಿಸದ ಕಾರಣ ಕೆಲವು e ಮತ್ತು h ಗಳನ್ನು ಪರಿಚಯಿಸಿದ್ದೇವೆ ಮತ್ತು ಈ ಮ್ಯಾಕ್ಸ್ವೆಲ್ನ ಹೊಸ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನುMaxwell's new Maxwell's equations ಪರಿಹರಿಸಿದ್ದೇವೆ ಆದರೆ ತೀರ್ಮಾನವನ್ನು ನೋಡೋಣ ಆದ್ದರಿಂದ ಮೊದಲು ಸ್ವಲ್ಪ ಸಂಕೇತವನ್ನು ಹೊಂದಿಸುವ ex hx ey hy ez hz ಇದನ್ನು ಕೇವಲ ಪರಿಭಾಷೆಯಲ್ಲಿ ಹೊಂದಿಕೆಯಾದ ಮಾಧ್ಯಮ ಎಂದು ಕರೆಯಲಾಗುತ್ತದೆ ಈಗ ಸಮಸ್ಯೆಯನ್ನು ಸಾಮಾನ್ಯ ರೀತಿಯಲ್ಲಿ ಒಡ್ಡಿದೆ ಆದ್ದರಿಂದ ವಿದ್ಯುತ್ ನಿಯತಾಂಕಗಳನ್ನು ಕಾಂತೀಯ ನಿಯತಾಂಕಗಳಿಗೆಸಮನಾಗಿ ಮಾಡಿದಾಗ ಅದನ್ನು ಕೇವಲ ಪರಿಭಾಷೆಯಾಗಿರುವ ಹೊಂದಾಣಿಕೆಯ ಮಾಧ್ಯಮ ಎಂದು ಕರೆಯುತ್ತೇನೆ ಆದರೆ ಹೆಚ್ಚು ಮುಖ್ಯವಾದ ತೀರ್ಮಾನವು ಇಲ್ಲಿಗೆ ಬರುತ್ತದೆ ಈಗ ಎಲ್ಲಾ e ಗಳು ಎಲ್ಲಾ h ಗಳಿಗೆ ಸಮಾನವಾಗಿವೆ ಆದ್ದರಿಂದ ಈ ಮೂರು ಪರಿಹಾರಗಳಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಇಲ್ಲಿ ಈ ಪರಿಹಾರ ಅದು ಏನಾಗುತ್ತದೆ k0ezcos θ ಅದು ಸರಿಹೊಂದುತ್ತದೆ ಈ ಹೊಂದಾಣಿಕೆಯ ಮಧ್ಯಮ ಸ್ಥಿತಿಯ ಅಡಿಯಲ್ಲಿ ಮತ್ತು ಸಾಮಾನ್ಯವಾಗಿ ನಾವು ಈ ತರಂಗ ವಾಹಕಗಳನ್ನುwave vectors ನಿರೀಕ್ಷಿಸುತ್ತೇವೆ ಹಾಗಾಗಿ ಇವುಗಳು ತರಂಗ ವಾಹಕಗಳು ಮತ್ತು ejk·r ಗೆ ಅನುಗುಣವಾಗಿರುತ್ತವೆ ನಾವು ಮೂರು ನೈಜ ಸಂಖ್ಯೆಗಳ ಸಂಯೋಜನೆಯಾಗಿ ಯೋಚಿಸಲು ಬಳಸಲಾಗುತ್ತದೆ ಮತ್ತು ಅದು ನನಗೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ತರಂಗ ನೀಡುತ್ತದೆ ez ಅನ್ನು ಸಂಕೀರ್ಣವಾಗಿಸಿದರೆ ಏನಾಗುತ್ತದೆ kz ಗೆ ಏನಾಗುತ್ತದೆ ಆದ್ದರಿಂದ ಹೊಂದಿಕೆಯಾದ ಮಾಧ್ಯಮಕ್ಕೆ ಇದು ನನ್ನ kz ಆಗಿದೆ ಅಲೆ ez p jq ಆಗುತ್ತದೆ ನಂತರ ejkz z ರೂಪದಲ್ಲಿದ್ದ ತರಂಗವು ejk0ez cos θ z ಆಗುತ್ತದೆ ಈಗ kz ಇಲ್ಲಿಂದ ಬದಲಾಯಿಸಿದರೆ k0ez cos θ z ಆಗುತ್ತದೆ ಮತ್ತು ಅದು ejk0p cos θ z e−k0q cos θ z ಆಗುತ್ತದೆ ಅದರರ್ಥ ಏನು ಇದು ಕ್ಷೀಣಿಸುವ ತರಂಗವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದು ಹೊರಹೊಮ್ಮುವ ತರಂಗವಾಗಿದೆ ಆದ್ದರಿಂದ ನಿರ್ದೇಶಾಂಕ ವಿಸ್ತರಿಸುವುದು ಹೊರಹೊಮ್ಮುವ ತರಂಗವನ್ನು ಪ್ರತಿನಿಧಿಸುವುದಕ್ಕೆ ಸಮ ಆದ್ದರಿಂದ ವಿಸ್ತರಣೆಯನ್ನು ಸಮನ್ವಯಗೊಳಿಸುವ ಎರಡು ವ್ಯಾಖ್ಯಾನಗಳ ನಡುವಿನ ಸಂಪರ್ಕವು ಸರಿಹೊಂದುವ ತರಂಗಗಳನ್ನು ಉತ್ಪಾದಿಸುವಂತೆಯೇ ಇರುತ್ತದೆ ಆದ್ದರಿಂದ ಸಮೀಕರಣ 2 ಕ್ಕೆ ಇದು ಪರಿಹಾರ ಎಂದು ನಾನು ಹೇಳಿದ್ದು ಇದಕ್ಕಾಗಿಯೇ ಇದು PML ನ ಹೃದಯಭಾಗದಲ್ಲಿದೆ ಏಕೆಂದರೆ ಕೋಆರ್ಡಿನೇಟ್ ಸ್ಟ್ರೆಚಿಂಗ್ ಎಂದು ಕರೆಯುವ ಮೂಲಕ ತರಂಗಗಳು ಹೊರಹೊಮ್ಮುವ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸುತ್ತಿದ್ದೇನೆ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಸ್ವತಂತ್ರ ನೋಬ್ಸ್ knobsಇದೆ x ನಲ್ಲಿ ex y ನಲ್ಲಿ ey ಇದೆ z ನಲ್ಲಿ ez ಇದೆ ಆದ್ದರಿಂದ ಅದು ಅನಿಸೊಟ್ರೊಪಿಕ್ ಪ್ರಸರಣಕ್ಕೆ ಅನುರೂಪವಾಗಿದೆ ಏಕೆಂದರೆ ಪ್ರಸರಣ ಸ್ಥಿರವುಪ್ರತಿಯೊಂದು ದಿಕ್ಕಿನಲ್ಲಿಯೂ ಭಿನ್ನವಾಗಿರುತ್ತದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದರ ಮೇಲೂ ನಿಯಂತ್ರಣವಿದೆ ಆದ್ದರಿಂದ ಇದು ವಾಸ್ತವವಾಗಿ ಅನಿಸೊಟ್ರೊಪಿಕ್ ಅಭಾವದ ಮಾಧ್ಯಮ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಇವುಗಳು ಇಲ್ಲಿ PMLನ ಎರಡು ವ್ಯಾಖ್ಯಾನಗಳಾಗಿವೆ ಅದು ಹೇಗೆ ಸರಿಯಾಗಿ ಬರುತ್ತಿದೆ ಎಂಬುದನ್ನು ನೇರವಾಗಿ ನೋಡಬಹುದು ಮತ್ತು ಟೆನ್ಸರ್ ಅಥವಾ ಅಂತಹ ಯಾವುದೇ ಸಂಗತಿಗಳನ್ನು ಎದುರಿಸಬೇಕಾಗಿಲ್ಲ ಸಾಮಾನ್ಯ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನುMaxwell's equations ಬಳಸುವುದರ ಮೂಲಕ ಮತ್ತು ನಿರ್ದೇಶಾಂಕಗಳನ್ನು ವಿಸ್ತರಿಸುವುದರ ಮೂಲಕ ಸಿಕ್ಕಿದೆ ಆದ್ದರಿಂದ ಇದು PML ತತ್ವವಾಗಿದೆ ಉಳಿದವುಗಳು ಎಲ್ಲಾ ವಿವರಗಳಾಗಿವೆ ಅದರ z ಯಿಂದ ಅದು kz ನಲ್ಲಿರುವುದರಿಂದ ನಿಮಗೆ ತಿಳಿದಿದೆ ಈ ಸಮೀಕರಣ ಇಲ್ಲಿ ಹೌದು ನಾನು x ಬರೆದ ಎರಡನೇ ಸಾಲು ಇದು ಇನ್ನೂ z ಆಗಿದೆ ಮತ್ತು x ನಂತೆ ಕಾಣುತ್ತದೆ ನಾವು ಅದನ್ನು ದೊಡ್ಡದಾಗಿ ಬರೆಯಬೇಕು ex ನ ಮೊಡ್ಯುಲಸ್ 1 ಕ್ಕಿಂತ ಕಡಿಮೆಯಿರಬೇಕು ಅದನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂಬುದು ನಮಗೆ ಬಿಟ್ಟದ್ದು ನಾವು ಇಲ್ಲಿಯವರೆಗೆ e ಗಳನ್ನು h ಗೆ ಸಮನಾಗಿ ಮಾಡಿದ್ದೇವೆ ಮತ್ತು e ಸಂಕೀರ್ಣವಾಗಿರಬೇಕು ಎಂದು ನಾವು ಹೇಳಿದ್ದೇವೆ ವ್ಯಾಖ್ಯಾನವು ಅಭಾವದ ಮಾಧ್ಯಮವಾಗಿದೆ ಮುಂದಿನ ಪ್ರಶ್ನೆ ಈಗ ಹೆಚ್ಚಿನ ನಿಖರತೆಗೆ ಯಾವ ಮೌಲ್ಯವನ್ನು ಹೊಂದಿಸಬೇಕು ಆದ್ದರಿಂದ ಪ್ರತಿಫಲನ ಗುಣಾಂಕವನ್ನು ನೋಡಬೇಕು ಮತ್ತು ಅದನ್ನು ಹೇಗೆ ಶೂನ್ಯಗೊಳಿಸಬೇಕು ಎಂದು ನೋಡಬೇಕು ಮತ್ತು ಅದು e ಯ ಯಾವ ಮೌಲ್ಯಗಳನ್ನು ಹೊಂದಿಸಬೇಕೆಂದು ಸ್ವತಃ ಹೇಳುತ್ತದೆ ಮಾಡ್ಯುಲಸ್ಒಂದಕ್ಕಿಂತ ದೊಡ್ಡದಾದ ಒಂದಕ್ಕಿಂತ ಕಡಿಮೆ ಆಗಬೇಕು ಇದನ್ನು ನಾವು ನಂತರದ ದಿನಗಳಲ್ಲಿ ನೋಡುವ